ನಮ್ಮ ವಿಮಾನಗಳಿಗೆ ಸಂಬಂಧಿಸಿದ ರೆಕ್ಕೆ ಮತ್ತು ವಿವಿಧ ಸ್ಟ್ರೈಕ್ ಗಳ ಕುರಿತು ನಾವು ದೀರ್ಘವಾಗಿ ಚರ್ಚಿಸುತ್ತಿದ್ದೇವೆ ಮತ್ತು ನೀವು ಈಗ ನೋಡಿರಬಹುದು ನಮ್ಮ ಮುಖ್ಯ ಇಂಜಿನಿಯರ್ ಅವರ ಒಂದು ಉಪನ್ಯಾಸ ಅವರು ವಿಮಾನದ ವಿವಿಧ ಭಾಗಗಳನ್ನು ಪ್ರದರ್ಶಿಸಿದ್ದಾರೆ ನಿಮಗೆ ಪರಿಚಯ ವಾಗುವಂತೆ ಇದನ್ನು ಮಾಡಲಾಗಿದೆ ಮೊದಲು ವಾಯುಬಲ ವೈಜ್ಞಾನಿಕ ಮೇಲ್ಮೈಗಳು ಯಾವವು ಎಂಬುದರ ಕುರಿತು ನೀವು ಮೊದಲು ಪರಿಕಲ್ಪನಾ ವಿಮಾನವನ್ನು ವಿನ್ಯಾಸಗೊಳಿಸುವಲ್ಲಿ ಪ್ರಗತಿ ಹೊಂದುತ್ತಿರುವಾಗ ಜಾಗರೂಕರಾಗಿರಬೇಕು ಮತ್ತು ನಾವು ನೆನಪಿಸಿಕೊಂಡರೆ ನಾವು ಮಿಷನ್ ಅವಶ್ಯಕತೆಯೊಂದಿಗೆ ಪ್ರಾರಂಭಿಸಿದ್ದೇವೆ ನಾವು ಟೇಕ್ಆಫ್ ಕ್ಲೈಂಬಿಂಗ್ ಕ್ರೂಸ್ ನಂತರ ಲಾಯ್ಟರ್ ಮತ್ತು ನಂತರ ಇಳಿಯುವುದು ಸರಿ ಈ ಎರಡು ರೇಖಾಚಿತ್ರಗಳೊಂದಿಗೆ ನಾವು ಪರಿಚಿತರಾಗಿದ್ದೇವೆ ಒಂದು ಇದು ಒತ್ತಡ ಡ್ರ್ಯಾಗ್ ಲಿಫ್ಟ್ ತೂಕ ಈ ರೀತಿಯ ರೇಖಾಚಿತ್ರವನ್ನು ತಿಳಿಸಿದ್ದೇವೆ ಈ ರೇಖಾಚಿತ್ರವು ಬಿಹಾರ ಮತ್ತು ಒಂದು ಏರಿಕೆಯ ಬಗ್ಗೆ ನಿಮಗೆ ನೆನಪಿಸುತ್ತದೆ ಮತ್ತು ನಾವು ಈ ಕುಶಲ ಹಾರಾಟದಲ್ಲಿ ಏನನ್ನಾದರೂ ಮಾಡಿದ್ದೇವೆ ಎಂದು ನಾವು ನೆನಪಿಸಿಕೊಳ್ಳಬಹುದು ಅಲ್ಲಿ ನಾವು schematicಅನ್ನೋ ಕಲಿಯುತ್ತೇವೆ ಇದು ಒತ್ತಡ ಇದು drag ಇದು ಲಿಫ್ಟ್ ಮತ್ತು ಇದು ತೂಕ ಮತ್ತು ಇದು ತಿರುವು ತ್ರಿಜ್ಯ ಈ 3 ರೇಖಾಚಿತ್ರಗಳನ್ನು ನಾವು ನೋಡಿದರೆ ನಾನು ಪ್ರಯತ್ನಿಸುವ ಕ್ಷಣ ನೀವು ಇಲ್ಲಿ ಗಮನಹರಿಸಬೇಕುನಾನು ಎಳೆಯಲು ಸಮಾನವಾದ ಒತ್ತಡವನ್ನು ಬರೆಯುತ್ತೇನೆ ತೂಕಕ್ಕೆ ಸಮನಾಗಿ ಎತ್ತುತ್ತೇನೆ ನಾನು ಇಲ್ಲಿ ಕೇಂದ್ರೀಕರಿಸಿದಾಗ ನಾನು T minus D minus W sin gamma equal to m dV by dt ಬರೆಯುತ್ತೇನೆ ಅದು ವೇಗವರ್ಧನೆಗೆ ಕಾರಣವಾಗುವ ನಿವಲ ಶಕ್ತಿ ಮತ್ತು ಇಲ್ಲಿ ನಾನು ಮುಖ್ಯವಾದದ್ದನ್ನು ನೋಡಿದಾಗ ನಾನು ಒಂದು ನಿರ್ದಿಷ್ಟ ರಾಜ್ಯದ ತಿರುವು ಬಯಸಿದರೆ ನಾನು n ಪಟ್ಟು ತೂಕದ ಲಿಫ್ಟ್ ಅನ್ನು ಉತ್ಪಾದಿಸಬೇಕಾಗಿದೆ ಅದರಿಂದ ಈ ಸಂಭಾವಿತ ವ್ಯಕ್ತಿ ತೂಕಕ್ಕಿಂತ ಹೆಚ್ಚಿರಬೇಕು ಇದರಿಂದ ಅದು ಲಂಬವಾದ loop ಹೋಗಬಹುದು ನಮ್ಮ ವಿಮಾನವನ್ನು ನಾವು ಕಾನ್ಫಿಗರ್ ಮಾಡುತ್ತೇವೆ ಎಂಬ ಆಧಾರದ ಮೇಲೆ ಇವು ಪ್ರಾಥಮಿಕ ಕುಶಲತೆಯಾಗಿದೆ ರೇಖಾಚಿತ್ರದಲ್ಲಿ ಒತ್ತಡವೂ ಒಂದು ಪ್ರಮುಖ ನಿಯಮವನ್ನು ವಹಿಸುತ್ತದೆ ಏಕೆಂದರೆ ಡಿಸೈನರ್ ಆಗಿ ನಾನುಮುದ್ದಿಸ್ತಾ ವಿಮಾನಕ್ಕೆ ಎಷ್ಟು ಒತ್ತಡ ಬೇಕು ಎಂದು ಪ್ರಶ್ನಿಸಬೇಕಾಗಿದೆ ಈ ಮಿಷನ್ ನಿಂದ ನಾನು ಉತ್ತರಿಸಲು ಪ್ರಯತ್ನಿಸಿದರೆ cruise ಮಿಷನ್ ನನ್ನ ಉತ್ತರ ಹೀಗಿರುತ್ತದೆನಾನು ಸಾಕಷ್ಟು ಒತ್ತಡವನ್ನು ಹೊಂದಿರಬೇಕುಅದು ಡ್ರ್ಯಾಗನ್ನ ಸಮತೋಲನ ಗೊಳಿಸಲು ಸಾಧ್ಯವಾಗುತ್ತದೆ ಮತ್ತು ಅದು half rho V square S into CD naught plus K CL square ನಾನು ಇಲ್ಲಿ ತೂಕಕ್ಕೆ ಸಮನಾಗಿ ಎತ್ತುವುದನ್ನು ನೋಡಿದಾಗ ಅದು ನನಗೆ ಸಾಕಷ್ಟು ವೇಗವನ್ನು ನೀಡಬೇಕು ಎಂದು ಹೇಳುತ್ತದೆಅದು ನನಗೆ ಸಾಕಷ್ಟು ವೇಗವನ್ನು ನೀಡುತ್ತದೆ ಸಮೀಕರಣವನ್ನು ನೋಡಿದರೆ ಅದು ನನಗೆ ಸಾಕಷ್ಟು ಒತ್ತಡವನ್ನು ಹೊಂದಿರಬೇಕು ಎಂದು ಹೇಳುತ್ತದೆ ಅದು ನನಗೆ ಸಾಕಷ್ಟು ವೇಗವನ್ನು ನೀಡಬೇಕು ಅದರಿಂದ CL ನೀಡಿದರೆ ತೂಕವನ್ನು ಸಮತೋಲನಗೊಳಿಸಲು ನಾನು ಸಾಕಷ್ಟು ಲಿಫ್ಟನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ Thrust ಇಲ್ಲಿಯೂ ಸಹ ಸಂಪರ್ಕ ಗೊಳ್ಳುತ್ತದೆ ಏಕೆಂದರೆ ನಾನು ವೇಗವನ್ನುನೀಡಲು ಬಯಸಿದರೆ ಅದು ಎಲೆಯಲ ಕಾರಣವಾಗುತ್ತದೆ ಅದರಿಂದ ಇದು ಇದನ್ನು ನಿಮ್ ನಿಭಾಯಿಸಲು ಒತ್ತಡವು ಉತ್ತಮವಾಗಿರಬೇಕು ಮತ್ತು ನಾನು ಇಲ್ಲಿಗೆ ಬಂದರೆವೇಗವರ್ಧಕ ಹಾರಟಕ್ಕಾಗಿ ಈ ಬಲಗೈ ಸಮತೋಲನವನ್ನು ನನಗೆ ನೀಡಲುಒತ್ತಡವು ಸಾಕಷ್ಟು ಇರಬೇಕು ವೇಗವರ್ಧಕ ಹಾರಟಕ್ಕಾಗಿನೀವು ಬಯಸಿದ ಯಾವುದೇ thrust D plus W sin gamma plus m or W by g ಆಗಿರಬೇಕು ನಾನು ಇಲ್ಲಿಗೆ ಬಂದರೆಅದು ಹೇಳುತ್ತದೆ ನಾನು ಸಾಕಷ್ಟು V ಹೊಂದಿರಬೇಕು ಅಂದರೆ ಕೊಟ್ಟಿರುವ CL ಲಿಫ್ಟ್ ಗೆ n ಪಟ್ಟು W ಗೆ ಸಮನಾಗಿರಬೇಕು n could be 2 3 1 5 4 ಅದರಿಂದ ಇಲ್ಲಿ ಸಹ ನೀವು ಒತ್ತಡವನ್ನು ಸೂಚ್ಯವಾಗಿ ಇರುವುದನ್ನು ನೋಡಬಹುದು Thrust ಪ್ರಮುಖವಾದದ್ದು ಅದರಿಂದ ವಿಮಾನವನ್ನು ವಿನ್ಯಾಸಗೊಳಿಸಲು ನಾವು ಒತ್ತಡದ ಅವಶ್ಯಕತೆ ಏನು ಎಂಬುದರ ಬಗ್ಗೆ ನ್ಯಾಯವಾದ ಆಯ್ಕೆ ಮಾಡಬೇಕು ನಾನು ಒತ್ತಡದ ಬಗ್ಗೆ ಮಾತನಾಡುವಾಗವಿಮಾನವು ಪ್ರಾಥಮಿಕವಾಗಿ ಎರಡು ರೀತಿಯ ಇಂಜಿನ್ ಅನ್ನು ಒಳಗೊಂಡಿರುತ್ತದೆಜೆಟ್ ಎಂಜಿನ್ ಮತ್ತು ಪ್ರಫೈಲರ್ ಚಾಲಿತ IC ಇಂಜಿನ್ ಅದರಿಂದ ನೀವು ಪ್ರೊಪೆಲ್ಲರ್ ಚಾಲಿತ ಇಂಜಿನ್ ಬಗ್ಗೆ ಮಾತನಾಡುವಾಗನಾವು ಇಂಜಿನ್ ಅನ್ನು ಪವರ್ ಮತ್ತು ಜೆಟ್ ಇಂಜಿನ್ ವಿಷಯದಲ್ಲಿ ರೇಪ್ ಮಾಡಲು ಪ್ರಯತ್ನಿಸುತ್ತೇನೆ ಈ ವ್ಯತ್ಯಾಸವು ನಮ್ಮ ಮನಸ್ಸಿನಲ್ಲಿರಬೇಕು ಈಗ ಇಲ್ಲಿಗೆ ಬನ್ನಿಇದು ನಿಮಗೆ ತಿಳಿದಿರುವ ವಿಭಾಗವು ಬೆಚ್ಚಗಾಗಲು ಮತ್ತು ಟೇಕಾಫ್ ಆಗಿದೆ ಮತ್ತು ನಿಮ್ಮ ನಾವುV0 ಕೆ ಸಮನಾಗಿ ಪ್ರಾರಂಭವಾಗುತ್ತದೆ ಮತ್ತು ಇಲ್ಲಿ ವಿಮಾನವು ತಡವಾಗಿದ್ದರೆ ವಿಮಾನದಲ್ಲಿ ಒತ್ತಡವನ್ನು ಅನ್ವಯಿಸಲಾಗುತ್ತದೆ ಎಂದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಕ್ಷಮಿಸಿ ಇಲ್ಲಿ ಡ್ರ್ಯಾಗ್ ಅನ್ನು ವಿರೋಧಿಸುವ ಒತ್ತಡವಿದೆ ಕೆಲ ಕೆಲವು ಲಿಫ್ಟ್ ಇರುತ್ತದೆ ಮತ್ತು ನಂತರ ಘರ್ಜನೆ ಇರುತ್ತದೆ ಬಲ ಮತ್ತು ಸಹಜವಾಗಿ ಏಕೆಂದರೆ ಒಂದು ತೂಕವಿದೆ ಮತ್ತು ನೀವು ಘರ್ಷಣೆಯ ಬಲದೊಂದಿಗೆ ಸೇರಿಕೊಳ್ಳುವ ಪ್ರತಿಕ್ರಿಯೆಯನ್ನು ಸೆಳೆಯಬಹುದು ಈಗ ಇಲ್ಲಿ ಮುಖ್ಯವಾದದ್ದು ಏನೆಂದರೆ ವಿಮಾನ ಆರಂಭದಲ್ಲಿ V0 ಪವನ್ ಆಗಿರುತ್ತದೆ ಮತ್ತು ನಿರ್ದಿಷ್ಟ ಸ್ಪೀಡ್ V lift off ಇದೆ ಅದು ನಿಮಗೆ 1 2 ರಿಂದ 1 3 ಪಟ್ಟು V stall ಅರ್ಥ ಎಂದು ತಿಳಿದಿದೆ ವಿಮಾನವು ಇ V lift off speed ಅನ್ನು ಸಾಧಿಸಿದರೆ ನಂತರ ವಿಮಾನ ಬಲ ಬೇಕು ಪ್ರಾರಂಭಿಸುತ್ತದೆ ಇದು ಟೇಕ್ಆಫ್ ಆಗುತ್ತದೆ ಅಂದರೆ V0 ರಿಂದ Vlift off ಗೆ ಸಮವಾಗಿರುತ್ತದೆ ಈ ಜವಾಬ್ದಾರಿ ಮುಖ್ಯವಾಗಿ ಒತ್ತಡದಿಂದ ಬರುತ್ತದೆ ಅದರಿಂದ ಇದು ವಿನ್ ವಿಮಾನವನ್ನು V0 ಸಮನಾಗಿ V equal to lift off ಮಾಡಲು ವೇಗ ಗೊಳಿಸಬೇಕು ಈಗ ನಾನು V liftoff ಅನ್ನು 1 3 ಪಟ್ಟು V stall ಗೆ ಸಮ ವಾಗಿರುವುದನ್ನು ನೀವು 1 2 ಮತ್ತು 1 3 ಪಟ್ಟು ನಡುವೆ ಕಾಣಬಹುದು ವಿವಿಧ ವಾಯುಯಾನ ನಿಯಮಗಳ ಆಧಾರದ ಮೇಲೆ V stall V liftoff ಆಗಿದೆ ಅದರಿಂದ ಇದು 1 3 ಅಥವಾ 1 2 ಎಂದು ನಮ್ಮ ತಿಳುವಳಿಕೆಗೆ ಅಪ್ರಸ್ತುತವಾಗುತ್ತದೆ ಮುಖ್ಯ ಅಂಶವೆಂದರೆ V liftoff ಎಂದರೆ 1 3 ಪಟ್ಟು V stall ಅಂದರೆ under root W by S 2 W by S by rho CLmax ಈಗ V lift off ಚಿಕ್ಕದಾಗಿ ಇರಬೇಕೆಂದು ನೀವು ಬಯಸಿದರೆ ಆಯ್ಕೆಗಳು W by S ಆಗಿರಬೇಕು CLmax ನಿರ್ದಿಷ್ಟ ಗಾಲಿಯ ಸಾಂದ್ರತೆಗೆ ಹೋಗಬೇಕು ಆದ್ದರಿಂದ V lift off ಎಂದು ನಾವು ನಿರ್ಧರಿಸುತ್ತೇನೆ ನಾವು ಯಾವ ರೀತಿಯ ಏರೋಫಾಯಿಲ್ಅನ್ನು ಆರಿಸಿದ್ದೇನೆ ಅದು CLmax ಅನ್ನು ಹೊಂದಿದೆ ಅದು ಫ್ಲಾಪ್ಗಳನ್ನು ಹೊಂದಿದೆಯೋ ಇಲ್ಲವೋ ನಾವು ಆ ವಿಷಯಗಳಿಗೆ ಬರುತ್ತೇನೆ ಮತ್ತು ಯಾವ ರೀತಿಯ ರೆಕ್ಕೆ ಲೋಡಿಂಗ್ ರೆಕ್ಕೆ ಲೋಡಿಂಗ್ ಕಡಿಮೆಯೆಂದರೆ ದೊಡ್ಡ ರೆಕ್ಕೆ ಪ್ರದೇಶ ದೊಡ್ಡ ರಕ್ಕೆ ಪ್ರದೇಶವು ತುಲನಾತ್ಮಕವಾಗಿ ಟೇಕಾಫ್ ವೇಗ ಕಡಿಮೆ ಇದ್ದರೂ ಅದೇ ಸಮಯದಲ್ಲಿ ಡ್ರ್ಯಾಗ್ ಕೂಡ ಹೆಚ್ಚಾಗುತ್ತದೆ ಅದು ಗಾಳಿಗೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ ಅದರಿಂದ W by S and flaps high lift ಸಾಧನೆಗಳ ಚರ್ಚೆಯಲ್ಲಿ ನಾವು ಎಲ್ಲಾ ಸಮಸ್ಯೆಗಳನ್ನು CLmaxನಲ್ಲಿ ಒಳಗೊಳ್ಳುತ್ತೇನೆ ಇಂದು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ನಾವು V0 ರಿಂದ V lift off ಗೆ ಸಮಾನವಾದ lift off ಕೊಂಡರೆ ನಾನು ಸಾಧಿಸಬೇಕಾಗಿದೆ ಮತ್ತು ನಂತರ ನಾವು ವಿಮಾನವನ್ನು V0 ಸಮನಾಗಿ V lift off ಗೆ ಬೇಗ ಗೊಳಿಸಬೇಕಾಗಿದೆ ಎಂದು ಸೂಚಿಸುತ್ತೇನೆ ಸಾಧ್ಯವಾದಷ್ಟು ಅದರಿಂದ ಈ ಅಂತರವು ಕಡಿಮೆ ಅಂದರೆ ನನಗೆ ಕಡಿಮೆ ಟೇಕಾಫ್ ದೂರವಿದೆ ವಿಮಾನವು ದೊಡ್ಡದಾದ ಟೇಕಾಫ್ ದೂರವನ್ನು ತೆಗೆದುಕೊಳ್ಳುತ್ತದೆ ಎಂದು ನಾನು ನಿರೀಕ್ಷಿಸಲಾಗುವುದಿಲ್ಲ ಇಲ್ಲದಿದ್ದರೆ ಅದು ಸಾಧ್ಯವಾಗುವುದಿಲ್ಲ ಸಾಮಾನ್ಯ ಪ್ರಭೂತಿ ನೀವು ವಿಮಾನವನ್ನು ವಿನ್ಯಾಸಗೊಳಿಸಲು ಪ್ರಯತ್ನಿಸುತ್ತೀರಿ ಅದರಿಂದ ಅದು ಸಣ್ಣ ಟೇಕಾಫ್ ದೂರ ಅಥವಾ ಟೇಕಾಫ್ ದೂರವು ಅಷ್ಟು ದೊಡ್ಡದಲ್ಲ ಹಾಗಾದರೆ ಸಂದೇಶ ಏನು ಸಂದೇಶವು ಒಂದು ನೀವು V liftoff ಕಡಿಮೆಯೆಂದು ಪ್ರಯತ್ನಿಸುತ್ತೀರಿ ಅದ ಅದನ್ನು W by S and CLmax ನೋಡಿಕೊಳ್ಳುತ್ತಾರೆ ಆದರೆ ಒಮ್ಮೆ V liftoff ಅನ್ನು ಸರಿ ಸರಿಪಡಿಸಿದ ನಂತರ ಈ ಅಂತರವು ಸಾಧ್ಯವಾದಷ್ಟು ಕಡಿಮೆ ಇರಬೇಕು ಆದ್ದರಿಂದ ಇದು ದೊಡ್ಡ ವೇಗವರ್ಧನೆಯನ್ನು ಹೊಂದಿರಬೇಕು ಆದ್ದರಿಂದ ದೊಡ್ಡ ವೇಗವರ್ಧನೆ ಎಂದರೆ T by W ಹೆಚ್ಚಿರಬೇಕು ಇದು ಮುಖ್ಯ T by W ಹೆಚ್ಚು ಅಥವಾ ಹೆಚ್ಚಿನದಾಗಿ ಇದ್ದರೆ ಅದು ಟೇಕಾಫ್ ಗೆ ಕಡಿಮೆ ಅಂತರವನ್ನು ಹೊಂದಿರುತ್ತದೆ ಅದರಿಂದT by W ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆಟೇಕಾಫ್ ಮೇಲೆ ಪರಿ ಪರಿಣಾಮ ಬೀರುವಲ್ಲಿ ಇದು ಒಂದು ಈಗ ಏರಲು ಬನ್ನಿ ಇರುವಿಕೆಯ ಸಮಸ್ಯೆ ಏನು ಎಂದು ನೋಡೋಣ ಆರೋಹಣ ದಲ್ಲಿ T minus D minus W sin gamma equal to 0 ಇದು ರೆಕ್ಟಿಲಿನೀರ್ ಆಗದಂತಹ ಯಾವುದೇ ವೇಗವರ್ಧನೆಇಲ್ಲದೆ ಹತ್ತುತ್ತಿದ್ದರೆ ನಿರಂತರ ವೇಗದಲ್ಲಿ ಹೋಗುತ್ತದೆ ಆದ್ದರಿಂದ ಇಲ್ಲಿ ನೀವು T ಇಂದ W ಗೆ ಸಮ ವಾಗಿರುವುದನ್ನು in gamma plus D by W ರದ್ದುಗೊಳಿಸಲಾಗುತ್ತದೆ ಇದನ್ನು ಸರಿ ನಾನು sin gamma plus 1 by L by D ಇಂದ ಬರೆಯಬಹುದು gamma ಸಣ್ಣದಾಗಿರುವ ತೂಕಕ್ಕೆ ಸಮಾನವಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ ಹಾಗಾದರೆ ಸಂದೇಶ ಏನು ಸಂದೇಶ ನಿಮಗೆ ಎಷ್ಟುT ಮೂಲ ಬೇಕು ನಿಮಗೆ ಬೇಕಾದ ಕ್ಲೈಂಬಿಂಗ್ ಕೋನ ಯಾವುದು ಎಂದು ನಿರ್ಧರಿಸಲಾಗುತ್ತದೆ ಸಾಮಾನ್ಯ ಸಾಮಾನ್ಯವಾಗಿ ವಿಮಾನವನ್ನು ಸಾಧಿಸಿ ನೀವು T ಮೂಲಕ W ಅನ್ನು 0 2 ರಿಂದ 0 25 ರಂತೆ ಕಾಣುತ್ತೀರಿ ಇದು ಸರಿ ಆದರೆ ನೀವು ಏರೊಬ್ಯಾಟಿಕ್ ಅನ್ನು ವಿನ್ಯಾಸಗೊಳಿಸಿದರೆ ಈ ರೀತಿ ಹೋಗಬಹುದು ವಿಮಾನವನ್ನು ಹಿಡಿದಿಟ್ಟುಕೊಳ್ಳಬಹುದು ಮತ್ತು ಹೆಚ್ಚಿನ ವೇಗವರ್ಧಕ ಕುಶಲತೆಯನ್ನು ಮಾಡಬಹುದು ನಂತರ ನಾವು T ಇಂದ W ಅನ್ನು ಕಂಡುಕೊಳ್ಳುತ್ತೇವೆ ಬಹುಶಃ ಇದು ಒಂದಕ್ಕಿಂತ ಹೆಚ್ಚಿನದಾಗಿದೆ ಅದರಿಂದ ನಾನು TW ಬರೆಯಲು ಏರುವಲ್ಲಿ ಒಂದು ಪಾತ್ರವಿದೆ Climbing rate ಹೆಚ್ಚಾಗಬೇಕೆಂದು ನಾನು ಬಯಸಿದರೆ Climbing ಹೆಚ್ಚಾಗಿ ಹೆಚ್ಚಾಗಬೇಕು ನೀವು ಬಯಸಿದರೆ ಈ TW ನೀ ಒಂದ್ ಹೊಂದಿರಬೇ ಹೊಂದಿರಬೇಕಾದ ವಿನ್ಯಾಸ ನಿಯತಾoಕವಾಗಿದೆ ಆದರೆ ನಾನು TW ಅನ್ನು ಸೇರಿಸು ಯಾರಾದರೂ ಪ್ರಶ್ನೆಯನ್ನು ಕೇಳ ಬಹುದ್ ಪ್ರೊಪೆಲ್ಲರ್ ಚಾಲಿತ IC backup ಇಂಜಿನ್ ಅಥವಾ ಪ್ರಾಫ್ ಇಂಜಿನ್ ಬಗ್ಗೆ ನಾನು ಜಟ್ ಇಂಜಿನ್ ಬಗ್ಗೆ ಮಾತ್ರ ಮಾತನಾಡುತ್ತೇನೆ ಆದ್ದರಿಂದ ಉತ್ತರ್ ಸರಳವಾಗಿ ನಮಗೆ ಹೊಸತೇನೂ ಇಲ್ಲ ಮತ್ತು ನಿಮಗೆ ಇದರ ಪರಿಚಯವಿದೆ ಆದ್ದರಿಂದ ನಾನು T minus DV is equal to W V sin gamma ಕೆ ಸಮಾನವಾಗಿದೆ ಮತ್ತು ಇಲ್ಲಿ ನೀವು V sin gamma ಏನೂ ಅಲ್ಲ ಎಂದು ಕಂಡು ಕೊಂಡಿದ್ದೀರಿ ಆದರೆ climbing rate TV minus DV by W and TV ನೀಡಿದೆ ಆದರೆ ಯಾವ ಶಕ್ತಿ ಲಭ್ಯವಿದೆ ಆದ್ದರಿಂದ power available minus power required by W ಇಂಜಿನ್ ನಿಂದ ಲಭ್ಯವಿರುವ ಶಕ್ತಿಯನ್ನು ನಾನು ಬರೆಯಬಲ್ಲೆ ಆದ್ದರಿಂದ W ನಿಂದ ನಿಂದ ಲಭ್ಯವಿರುವ ಪವರ್ ಅನ್ನು ವಿದ್ಯುತ್ ಲೋಡಿಂಗ್ ಸಂಬಂಧಿಸಿದಂತೆ ಹೇಗಾದರೂ ಮುಚ್ಚಲಾಗುತ್ತದೆ ಆದ್ದರಿಂದ Pav availableW ವಾಸ್ತವವಾಗಿ ವ್ಯಾಖ್ಯಾನದಿಂದ ಆಗಿದೆ inverse of Power availableW ನಿಂದ ಲಭ್ಯವಿರುವ ಶಕ್ತಿಯು ಮೂಲತ ವಿದ್ಯುತ್ ಲೋಡಿಂಗ್ ವಿಲೋಮವಾಗಿ ಇದನ್ನು W ನಿಂದ Horsepower ನೀಡಲಾಗುತ್ತದೆ ಅದು ಲಭ್ಯವಿರುವ ಶಕ್ತಿಯಾಗಿದೆ ಅದರ ರಿಂದ Thrust ಲೋಡಿಂಗ್ ಗಾಗಿ TW ಮತ್ತು WHorsepower ಆಗಿದೆ ಇದು ವ್ಯಾಖ್ಯಾನ ವಿಷಯವಾಗಿ ಆದರಿಂದ ನೀವು ಪ್ರಫೈಲರ್ ಚಾಲಿತ ಇಂಜಿನ್ ಬಗ್ಗೆ ಮಾತನಾಡುವಾಗ ನಾವು ಪವರ್ ಲೋಡಿಂಗ್ ವಿಶ್ವದಲ್ಲಿ ಮಾತನಾಡಲು ಪ್ರಯತ್ನಿಸುತ್ತೇನೆ ನಾವು Jet ಇಂಜಿನ್ ಬಗ್ಗೆ ಮಾತನಾಡುವಾಗ ನಾವು thrust ಲೋಡಿಂಗ್ ಬಗ್ಗೆ ಮಾತನಾಡು ಮಾತನಾಡುತ್ತೇನೆ ಅದೇ ಸಮಯದಲ್ಲಿ ಈ ಪವರ್ ಲೋಡಿಂಗ್ ಅನ್ನು ಅರ್ಥೈಸಿಕೊಳ್ಳಬಹುದು ಎಂದು ನೀವು ನೋಡುತ್ತೀರಿ thrust ಲೋಡಿಂಗ್ ನಾನು ಇಲ್ಲಿ ನಿಲ್ಲಿಸುವ ಈ ಭಾಗವನ್ನು ನಾನು ಚರ್ಚಿಸುತ್ತೇನೆ ಈಗ ನಾವು ಇಲ್ಲಿ ಬರುತ್ತಿದ್ದ್ದೇನೆ cruise ನಿಮಗೆ ತಿಳಿದಿರುವ cruise weight ಸಮಾನವಾದ ಡ್ರ್ಯಾಗ್ ಲಿಫ್ಟ್ ಸಮಾನವಾದ ಒತ್ತಡ ಆದರೆ thrust by W is 1 by CL by CD ಆಗಿದೆ ಆದರಿಂದ T by W cruise ನಿಂದ CL by CD cruise ಯಾವುದು ಎಂದು ನಿರ್ಧಾರಿಸಲಾಗುತ್ತದೆ ಮತ್ತು ಇದು ಡಿಸೈನರ್ ಆಗಿ ನೀವು ಅರ್ಥ ಮಾಡಿಕೊಳ್ಳಬೇಕು ಇದರ ಅರ್ಥವೇನು ನಾನು TW 1 CLCD ಮತ್ತು ಈ CL ಅನ್ನು CD Cruise ಮೂಲಕ ಹೇಳೋಣ ಮತ್ತು ನಾವು ಸೂಕ್ತವಾದ ರೀತಿಯಲ್ಲಿ ಹಾರಲು ಬಯಸಿದರೆ CD ಮೂಲಕ CL ಗರಿಷ್ಟವಾಗಿರಬಹುದು ಆದರೆ CL ನಲ್ಲಿ CD ಮೂಲಕ ಗರಿಷ್ಠವಾಗಿ ಹಾರಲು ಯಾವಾಗಲೂ ಸಾಧ್ಯವಿಲ್ಲ ಆದರೆ CD ವಿರುದ್ಧ CL ಅನ್ನು plot ಮಾಡಿದರೆ ಮುಖ್ಯ ವಿಷಯ V ನೀವು ಕಂಡುಕೊಳ್ಳುವಿರಿ CD ಬಯಸಿದ ಬಲದಿಂದ CL ನೀವು V ಯ ಒಂದು ನಿರ್ದಿಷ್ಟ ಮೌಲ್ಯವನ್ನು ಹೊಂದಿರಬೇಕು ಅಂದರೆ ನಿಮ್ಮ Thrust loading ಸಮತೋಲನಗೊಳ್ಳಲು ಸಾಕಷ್ಟು ಇರಬೇಕು ಅದಕ್ಕಾಗಿಯೇ ನಾವು ಇದನ್ನು thrust ಮಾಚಿಂಗ್ ಎಂದು ಕರೆಯುತ್ತೇವೆ ಅದಕ್ಕಾಗಿಯೇ ನೀವು ಪಠ್ಯಪುಸ್ತಕದಲ್ಲಿ ನೋಡಿದರೆ ಅವರು ಈ ರೀತಿ ಹುಡುಕಲು ಪ್ರಯತ್ನಿಸುತ್ತಿರುವಾಗ ಅವರು thrust ಮಾಚಿಂಗ್ ಎಂಬ ಶೀರ್ಷಿಕೆಯನ್ನು ನೀಡುತ್ತಾರೆ ಇದರ ಅರ್ಥವೇನು ನಾನು CD Cruise ಮೂಲಕ cl ಹಾರಲು ಬಯಸಿದರೆ TW CL CD ಇಂದ ಬಂದಾಗಿದೆ ಮತ್ತು Cruise ಗಾಗಿ TW ಅನ್ನು ನಿಖರವಾಗಿ ನೀಡಲಾಗಿದೆ ಎಂದು ಖಚಿತ ಪಡಿಸಿಕೊಳ್ಳಿ ನಾವು Cruise ಗಾಗಿ ಟೇಕಾಫ್ ಗಾಗಿ TW ಬಗ್ಗೆ ಮಾತಾಡುತ್ತಿದ್ದೇನೆ ಆದರೆ ಆ ವಿಷಯ ವಿಷಯವಾಗಿ ನಾನ್ ಒತ್ತಡ ಅಥವಾ ಶಕ್ತಿ ಶಕ್ತಿಯ ಬಗ್ಗೆ ಮಾತನಾಡುವ ಕ್ಷಣವನ್ನು ಅರ್ಥಮಾಡಿಕೊಳ್ಳುತ್ತೇವೆ ವಿಮಾನ ಗರಿಷ್ಠ ವೇಗವನ್ನು ಸಾಧಿಸಲು ಸಾಧ್ಯ ಸಾಧ್ಯವಾಗುತ್ತದೆ ಎಂದು ನಾವು ಪ್ರಶ್ನೆಯನ್ನು ಕೇಳಿಕೊಳ್ಳುವುದಿಲ್ಲ ಕೇಳಿಕೊಳ್ಳುತ್ತೇನೆ ಆವೇಗ ಕ್ರಿಯಾತ್ಮಕ ಒತ್ತಡದಲ್ಲಿ ರಚನೆ ಹೊರೆಯ ತೆಗೆದುಕೊಳ್ಳುವಷ್ಟು ಉತ್ತಮವಾಗಿರುತ್ತದೆ ಸಮುದ್ರ ಮಟ್ಟದಲ್ಲಿ ನಾನು ಡೈನಮಿಕ್ ಒತ್ತಡವನ್ನು ಏಕೆ ಹೇಳುತ್ತಿದ್ದೇನೆ ನೀವು ಯಂತ್ರವನ್ನು ಸೆಕೆಂಡ್ಗೆ 300 ಮೀಟರ್ ವೇಗದಲ್ಲಿ ಬರಲು ಸಾಧ್ಯವಾಗುತ್ತದೆ ಆದರೆ ನೀವು ಸೆಕೆಂಡ್ 300 ಮೀಟರ್ ಹಾರಲು ಬಯಸಿದರೆ ರಚನಾತ್ಮಕ ಹೊರೆ ಕಡಿಮೆಯಾಗುತ್ತದೆ ಏಕೆಂದರೆ ಸಾಂದ್ರತೆಯು ಕಡಿಮೆಯಾಗುತ್ತಿದೆ ಆದರೆ ಹಿಮ್ಮುಖ ನೀವು ಸೆಕೆಂಡಿಗೆ 300 ಮೀಟರ್ ವೇಗದಲ್ಲಿ 10 ಕಿಲೋಮೀಟರ್ ವೇಗದಲ್ಲಿ ಹೋರಾಟ ನಡೆಸುತ್ತಿದ್ದರೆ ಮತ್ತು ನೀವು ಬಯಸಿದರೆ ಸಮುದ್ರಮಟ್ಟದಲ್ಲಿ 300 ಮೀಟರ್ ಸೆಕೆಂಡಿಗೆ ಹಾರಾಟ ಮಾಡಿ ನಿಮ್ಮ ಇಂಜಿನ್ ನಿಮಗೆ ಶಕ್ತಿ ನೀಡಿದ್ದರು ಸಹ ಈಗ ಕ್ರಿಯಾತ್ಮಕ ಒತ್ತಡವು ಹೆಚ್ಚಾಗಿದೆ ರಚನೆಯು ಭಾರವನ್ನು ತೆಗೆದುಕೊಳ್ಳಬಲದ ಅಥವಾ ಇಲ್ಲವೇ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ವಿನ್ಯಾಸವನ್ನು ತಡೆದುಕೊಳ್ಳುವ ಸ್ಟು ರಚನೆ ಉತ್ತಮವಾಗಿದೆ ಎಂದು ನಾವು ಹೇಳುತ್ತಿರುವುದು Vmax ಪ್ರಶ್ನೆ ನನ್ನ ಒತ್ತಡವು ಸಾಕಾಗಿದೆಯೇ ಇಲ್ಲ ಇಲ್ಲವೋ ಅಥವಾ ಶಕ್ತಿಯು ಸಾಕ್ ಆಗಿದೆಯೋ ಇಲ್ಲವೋ ಎಂಬುದು Vmax ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ನಾನು TW ಮತ್ತು W S ಬರೆಯಬಹುದು ಅವರು ತಮ್ಮ ಪ್ರಮುಖ ವಯಕ್ತಿಕ ಪಾತ್ರವನ್ನು ವಹಿಸುತ್ತಾರೆ ಅವರು ಅಂತಿಮ ವಿನ್ಯಾಸವನ್ನು ಒಟ್ಟಿಗೆ ನಿರ್ಧರಿಸುತ್ತಾರೆ ಮತ್ತು ನಾನು ಅದನ್ನು ಏಕೆ ಹೇಳುತ್ತಿದ್ದೇನೆ ಎಂದು ನೀವು ನೋಡುತ್ತೀರಿ ನಾನು ಸಣ್ಣ ಟೇಕಾಫ್ ಅಂತರದ ಬಗ್ಗೆ ಮಾತನಾಡುತ್ತಿದ್ದಾರೆ ನನಗೆ WS ಕಡಿಮೆ ಇರಬೇಕು ಮುಂದಿನ TW ಹೆಚ್ಚು ಇರಬೇಕು ನಂತರ ನಾವು TW ಹೆಚ್ಚು ಇರಬೇಕೆಂದು ಬಯಸಿದರೆ ಇದರ ಅರ್ಥ ಉತ್ಪತ್ತಿಯಾಗುವ ಒತ್ತಡವು ಹೆಚ್ಚು ಆದ್ದರಿಂದ ನಿರ್ದಿಷ್ಟ ತಂತ್ರಜ್ಞಾನಕೆ ಏನಾಗುತ್ತದೆ ಎಂದರೆ ಇಂಜಿನ್ ಗಾತ್ರವು ತೂಕವನ್ನು ಹೆಚ್ಚಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದ್ದರಿಂದ ನಿಮ್ಮ ಟೇಕಾಫ್ ವಿಭಾಗದ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಎಲ್ಲಾ ಸಂಘರ್ಷವು WS ಕಡಿಮೆ ಬರುತ್ತದೆ ಅಂದರೆ S ತುಂಬಾ ದೊಡ್ಡದಾಗಿದೆ ತೂಕಕ್ಕೆ ಸೇರಿಸಬಹುದು ಆದ್ದರಿಂದ ಅಂತಿಮವಾಗಿ ನಾವು ಸಾಕಷ್ಟು ರಾಜಿ ಮಾಡಿಕೊಳ್ಳಬೇಕು ಎಂದು ನೀವು ನೋಡುತ್ತೀರಿ ಆದರೆ ಏಕಾಂಗಿ ಏಕಾಂಗಿಯಾಗಿ ನೀವು ಈ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಲ್ಲದೆ ಹೆಚ್ಚಿನ TW ಹೊಂದಿರುವ ವಿಮಾನವು ವೇಗವಾಗಿ ಸಂಖ್ಯಾ ಅನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇನೆ ಅರ್ಥಮಾಡಿಕೊಂಡಿದ್ದೇನೆ ಹೆಚ್ಚು ವೇಗ ಏರಲು ಸಂಖ್ಯೆ 3 ಹೆಚ್ಚಿನ ಗರಿಷ್ಠ ವೇಗವನ್ನು ತಲುಪಲು ಮತ್ತು ಹೆಚ್ಚಿನ Climb rate ಉಳಿಸಿಕೊಳ್ಳಲು ಅದರಿಂದ ನಿಸ್ಸಂಶಯವಾಗಿ ನೀವು ತಿರುಗಲು ಬಯಸಿದರೆ ನೀವು ಬ್ಯಾಂಕ್ ಮಾಡಬೇಕು ಮತ್ತು ನೀವು ಬ್ಯಾಂಕಿಂಗ್ ಮತ್ತು ತಿರುಗುತ್ತಿರೀ ಎಂದು ಭಾವಿಸೋಣ ನೀವು ಬ್ಯಾಂಕ್ ಮಾಡಿದ ಕ್ಷಣವು ಎತ್ತರವನ್ನು ಕಳೆದುಕೊಳ್ಳುತ್ತದೆ ಅದರ ನೀವು ವೇಗವನ್ನು ಹೆಚ್ಚಿಸಿ ಬೇಕಾಗಿರುತ್ತದೆ ಏಕೆಂದರೆ ನೀವು attack angle ಹೆಚ್ಚಿಸಲು ಸಾಧ್ಯವಾಗದಿರಬಹುದು ಅದು stall ಗೆ ತೆರಿಗೆ ವಿಧಿಸಬಹುದು ಆದರೆ ವೇಗವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನೀವು ಸಾಕಷ್ಟು ಒತ್ತಡವನ್ನು ಹೊಂದಿರಬೇಕು ಆದ್ದರಿಂದ ಇದು ಅನುಕೂಲವಾಗಿದೆ ಕಳೆದುಕೊಳ್ಳುವ ಅನಾನುಕೂಲಗಳು ದೊಡ್ಡ ಇಂಜಿನ್ ನೀವು TW ಹೆಚ್ಚಿನದನ್ನು ಬಯಸಿದರೆ ಹೆಚ್ಚು ಇಂಧನ ಸಾಮಾನ್ಯವಾಗಿ ಮತ್ತು ತೂಕ ಹೆಚ್ಚಾಗಬಹುದು ನಾನು ಇದನ್ನು ಏಕೆ ಚಚ್ಚುತ್ತಿದ್ದೇನೆ ಎಂದರೆ ನೀವು ಅರ್ಥಮಾಡಿಕೊಂಡರೆ ಅಂತಿಮವಾಗಿ ನಾವು ಸಾಕಷ್ಟು ರಾಜಿ ಸಮತೋಲನ ಕಾಯ್ದೆಯನ್ನು ಮಾಡಬೇಕು ಅದರಿಂದ ಅಪ್ರಯೋಜನ ಅನಾನುಕೂಲಗಳು ಅವು TW ಮಾತ್ರವಲ್ಲದೆ ಅದು air loading ನಿಂದ ಬರಬಹುದು ಚೀಫ್ ಡಿಸೈನರ್ ಆಗಿ ಪ್ರತಿ ನಿಯಂತ್ರಕವನ್ನು ನೋಡಬೇಕು ಅವನ ಗುರಿ ಏನು ಎಂದು ನೋಡಬೇಕು ಅವನು ಬಯಸಿದ್ದನ್ನು ನೀಡುವ ಮಾರ್ಗವನ್ನು ಕಂಡು ಹಿಡಿಯಲು ಅವನು ಪ್ರಯತ್ನಿಸುತ್ತಾನೆ ನೀವು ವಿವರವಾಗಿ ಯಾವುದಕ್ಕೂ ಹೋಗುವ ಮೊದಲು ಜನರು ಅರಿತುಕೊಳ್ಳಬೇಕಾದ ಬಹಳ ಮುಖ್ಯವಾದ ಇನ್ನೊಂದು ಅಂಶವಿದೆ ನಾನು TW ಬಗ್ಗೆ ಮಾತನಾಡು ಮಾತನಾಡುತ್ತಿರುವ ಮತ್ತು ನಾನು ಟೇಕ್ ಬರೆದಬರೆದರೆ ನಾನು ಯಾವ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ನಾನು ಒತ್ತಡದ ಬಗ್ಗೆ ಮಾತನಾಡಿದರೆ ನೀವು ಆ ವತ್ತಡ ವನ್ನು ಅರಿತುಕೊಳ್ಳಬೇಕು ನೀವು ಏನು ಮಾಡುತ್ತಿದ್ದೀರಿ ಅವುಗಳ ಲಭ್ಯತೆಯು ಎತ್ತರದಲ್ಲಿದೆ ಆದ್ದರಿಂದ ಜೆಟ್ ಎಂಜಿನ್ ಅಥವಾ ಪ್ರಫೈಲರ್ ಚಾಲಿತ ಇಂಜಿನ್ ನೊಂದಿಗೆ ಎತ್ತರ ಹೆಚ್ಚಾದಂತೆ ನಾವು ಕಂಡುಕೊಳ್ಳುವ IC ಚಾಲಿತ ಗಾಲಿಯ ಸಾಂದ್ರತೆಯು ಕಡಿಮೆಯಾಗುತ್ತದೆ ಆದ್ದರಿಂದಲಭ್ಯವಿರುವ ನಿಮ್ಮ ಒತ್ತಡ ಕಡಿಮೆಯಾಗುತ್ತದೆ ನೀವು ಸಾಮಾನ್ಯವಾಗಿ ಸಮುದ್ರಮಟ್ಟದ ಪರಿಸ್ಥಿತಿಗಳಲ್ಲಿ ಮಾಡಲಾದ ಸ್ಥಿರ ಒತ್ತಡದ ಬಗ್ಗೆ ಮಾತನಾಡುವಾಗ ಮತ್ತು ನಾವು Cruise ನಲ್ಲಿ ಒತ್ತಡದ ಬಗ್ಗೆ ಮಾತನಾಡು ಮಾತನಾಡುತ್ತಿದ್ದರೆ cruise ಎತ್ತರ ಏನೆಂದು ನೀವು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ rho cruise ಆದ ಆದ್ದರಿಂದ ನಾನು ಇದನ್ನು ಕಾರ್ಯಾಚರಣೆ ಎತ್ತರಕೆ ಸರಿಪಡಿಸಬೇಕು ಅದು ಬಹಳ ಮುಖ್ಯ ಇದು ಎತ್ತರ ಪರಿಣಾಮ ಇದೇ ರೀತಿಯಾಗಿ ಪ್ರಫೈಲರ್ ನಿಂದ ಚಾಲಿತ ಮತ್ತು ಸಾಂದ್ರತೆಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಏಕೆಂದರೆ ಸಾಂದ್ರತೆಯು ಲಭ್ಯವಿರುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚಾಗಿ ಇದು ಕೆಟ್ಟ ಅಂದಾಜು ಅಲ್ಲ rho ಸಮುದ್ರ ಮಟ್ಟದಿಂದ ಎತ್ತರದಲ್ಲಿ ನಾನು ಈ ಅಂಶದೊಂದಿಗೆ ಗುಣಿಸಿದರೆ ನಿಮ್ಮ ಒತ್ತಡದ ಸ್ಥಿರ ಅಥವಾ ವಿದ್ಯುತ್ level ನೀವು ಎತ್ತರದಲ್ಲಿ ಅದರ ಮೌಲ್ಯವನ್ನು ಪಡೆಯುತ್ತಿರೀ ಸಾಮಾನ್ಯ ಮಾರ್ಗಸೂಚಿ ಈಗ ಪ್ರೊಪೆಲ್ಲರ್ ಚಾಲಿತ ಇಂಜಿನ್ ಬಗ್ಗೆ ಯೋಚಿಸಿ ಅದರ ಒತ್ತಡವು V ವೇಗದೊಂದಿಗೆ ಕಡಿಮೆಯಾಗುತ್ತದೆ ವಾಸ್ತವವಾಗಿ ನೀವು ಪ್ರೊಫೈಲ್ ಚಾಲಿತ ಇಂಜನ್ ಮುಂಗಡ ಅನುಪಾತವನ್ನು ನೋಡಿದರೆ ಇದು V by nd ಎಂದು ಬರೆದರೆ ಆದ್ದರಿಂದ RPM ಎಂದರೇನು ಪ್ರೊಫೈಲ್ ರ್ನ ವ್ಯಾಸ ಯಾವುದು ವಗ ಏನು ಸಾಮಾನ್ಯವಾಗಿ ಪ್ರೊಪೆಲ್ಲರ್ ಚಾಲಿತ ಇಂಜಿನ್ ನಿಂದ ಲಭ್ಯವಿರುವ ಒತ್ತಡವು ಡೈನಮಿಕ್ ತಿಳಿಯುತ್ತದೆ ಎಂದು ನೀವು ಹೇಳಬಹುದು ಇದು ಯಾವಾಗಲೂ ಸ್ಥಿರ ಒತ್ತಡಕ್ಕಿಂತ ಕಡಿಮೆ ಇರುತ್ತದೆ ಆದ್ದರಿಂದ ನಾನು ತಿಳಿದುಕೊಳ್ಳಬೇಕು ಕಾರ್ಯಾಚರಣೆ ಕಾರ್ಯಾಚರಣೆ ಯ ಸಮಯದಲ್ಲಿ ಲಭ್ಯವಿರುವ ಡೈನಮಿಕ್ ಒತ್ತಡ ಏನು ನಾನು Cruise ಬಗ್ಗೆ ಮಾತನಾಡು ಮಾತನಾಡುತ್ತಿದ್ದರೇ ನಾನು T by W ಬಗ್ಗೆ ಮಾತನಾಡುತ್ತಿದ್ದರೇ ನಾನ್ ಸ್ವಲ್ಪ ವೇಗದಲ್ಲಿ ಚಲಿಸುತ್ತೇನೆ ಇಲ್ಲಿ T ಡೈನಮ್ ಟ್ರಸ್ಟ್ ಆಗಿರಬೇಕು ಜೊತೆಗೆ ಎತ್ತರದ ಪರಿಣಾಮವನ್ನು ಸರಿಯಾಗಿ ನೋಡಿಕೊಳ್ಳಲಾಗಿದೆ ಇದು ಬಹಳ ಮುಖ್ಯ ಪ್ರೋಪೆಲ್ಲರ್ ಚಾಲಿತ ಇಂಜಿನ್ಗೆ ಸಾಮಾನ್ಯವಾಗಿ ವಿದ್ಯುತ್ ಲಭ್ಯವಿರುತ್ತದೆ ಅವು ವೇಗದೊಂದಿಗೆ ಬಹುತೇಕ ಸ್ಥಿರವಾಗಿರುತ್ತವೆಸಹಜವಾಗಿ ಪ್ರಫೈಲರ್ ಗಾಗಿ ನೀವು ತುದಿಯ ಸ್ಥಿತಿ ಪೂರೈಸುವ0ತೆ ಖಚಿತಪಡಿಸಿ ಕೊಲ್ಲಬೇಕು ಜೆಟ್ ಎಂಜಿನ್ ಗೆ ಪ್ರೋಪೆಲ್ಲರ್ ಆಗಿದೆ ಇದು ಸರಿಸುಮಾರು ನೀವು V ಯೊಂದಿಗೆ ಒತ್ತಡವು ಸ್ಥಿರವಾಗಿರುತ್ತದೆ ಎಂದು ಹೇಳಬಹುದು ಆದ್ದರಿಂದ ನೀವು ಜೆಟ್ ಎಂಜಿನ್ ಗಾಗಿ ಮಾಡಿದರೆ ಡೈನಮಿಕ್ ಪ್ರಸ್ತುತಪಡಿಸಲು ವೇಗ ಮತ್ತು ಶಕ್ತಿಯೊಂದಿಗೆ ಬದಲಾಗುವುದಿಲ್ಲ ಎಂಬುದು ವೇಗದೊಂದಿಗೆ ಸ್ಥಿರವಾಗಿರುತ್ತದೆ ಎಂದು ನೀವು ಅರಿತುಕೊಳ್ಳಬೇಕು ನೀವು ಹೊಂದಿರಬೇಕು ಪ್ರಾಥಮಿಕ ವಿನ್ಯಾಸದ ಒಂದು ಹಂತ ಆದ ಇದು ಎತ್ತರದ ಪರಿಣಾಮಗಳು ಪ್ರಧಾನವಾಗಿವೆ ಎಂಬ ಮರೆಯಬೇಡಿ ಇದು ಸಮುದ್ರಮಟ್ಟದಲ್ಲಿ ಸಾಂದ್ರತೆಯಿಂದ ಎತ್ತರದಲ್ಲಿ ಸಾಂದ್ರತೆಯ ಅನುಪಾತದಲ್ಲಿ ಹೋಗುತ್ತದೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಎರಡು ವಿಷಯಗಳನ್ನು ನೀವು ಮರೆಯದಿರಿ ಆದ್ದರಿಂದ ಕಾರ್ಯಾಚರಣೆ ಸಮಯದಲ್ಲಿ ನಾವು ಏನು ಮಾಡುತ್ತಿದ್ದೇವೆ ನಾವು ಎತ್ತರದ ಪರಿಣಾಮಕ್ಕಾಗಿ ಸರಿಪಡಿಸಲಾಗದ ಡೈನಮಿಕ್ ಒತ್ತಡದ ಬಗ್ಗೆ ಮಾತನಾಡಬೇಕು ಎತ್ತರದ ಪರಿಣಾಮಕ್ಕಾಗಿ ಡೈನಮಿಕ್ ಪವರನ್ನು ಅನ್ನು ಸರಿಪಡಿಸಲಾಗಿದೆ ಅದು ನಿಮ್ಮ ಮನಸ್ಸಿನ ಹಿಂದೆ ಇರಬೇಕು ಕೆಲವು ಸಂಖ್ಯಾಶಾಸ್ತ್ರೀಯ ದತ್ತಾಂಶಗಳು ಉಪಯುಕ್ತವಾಗಬಹುದು ಮತ್ತು ಪ್ರತಿಬಾರಿ ನಾನು ನಿಮಗೆ ಹೇಳುತ್ತಿರುವಾಗ ದಯವಿಟ್ಟು ವಿನ್ಯಾಸದ ಕುರಿತು ಕೆಲವು ಪುಸ್ತಕಗಳನ್ನು ನೋಡಿ TWo Wo is takeoff it verses max M M is ಸಂಖ್ಯೆ ಟೇಬಲ್ ಉಪಯುಕ್ತವಾಗಿದೆ ಜೆಟ್ ಟ್ರೈನರ್ ಜೆಟ್ ಫೈಟರ್ ಇದು ಡಾಗ್ ಫೈಟ್ ಮತ್ತು ಜೆಟ್ ಫೈಟ್ ಇಲ್ಲದಿದ್ದರೆ ಜೆಟ್ ಟ್ರಾನ್ಸ್ಪೋರ್ಟ್ T by W ಅನ್ನು ಪವರ್ C ಗೆ M max ಎಂದು ಮಾಪನಾಂಕ ಮಾಡಲಾಗುತ್ತದೆ ಮತ್ತು ನೀವು ಟೇಬಲ್ ನಿಂದ a ಮತ್ತು ಸc ಮೌಲ್ಯ ಗಳನ್ನು ಪಡೆಯುತ್ತೀರಿ ಜೆಟ್ ಟ್ರೈನರ್ a 0 448 ಮತ್ತು c 0 728 ಇದು ಡಾಗ್ ಫೈಟ್ 0 648 ಮತ್ತು ಇದು 0 267 ಮತ್ತು 0 363 ಇವು ವಿಶಿಷ್ಟವಾದ ಮಾರ್ಗಸೂಚಿ ಸಂಖ್ಯೆಗಳು ಮತ್ತು ದಯವಿಟ್ಟು ಇತ್ತೀಚಿನ ಡೇಟಾ ಶೀಟ್ ಅನ್ನು ಬಳಸಲು ನಾನು ಮತ್ತೆ ವಿನಂತಿಸುತ್ತೇನೆ ಆದ್ದರಿಂದ ವಿನ್ಯಾಸಕಾರರನ್ನು ಕೈಗೆಟುಕುವಂತೆ ಮಾಡಲು ಹೊಸ ಇಂಜನ್ ಮಾಪನಾಂಕ ನಿರ್ಣಯಗಳನ್ನು ನೀಡಲಾಗುತ್ತದೆ ನಾವು thrust ಹೊಂದಾಣಿಕೆಯ ಬಗ್ಗೆ ಮಾತನಾಡುತ್ತಿದ್ದೇನೆ ಅದು T equal to T by W 1 by L by D equal to 1 by CL by CD ಅದು ಪ್ರಫೈಲರ್ ಚಾಲಿತ ಇಂಜಿನ್ ಎಂದು ನಿಮಗೆ ತಿಳಿದಿದೆ ಆಗ ಪರಿಸ್ಥಿತಿ ಹೀಗಿತ್ತು LD ಗರಿಷ್ಟ ಎಂದು ಹೋರಾಟ ಮಾಡಬೇಕು ಆದ್ದರಿಂದ ಅದು CLCD ಗರಿಷ್ಠ ವಾಗಿರಬೇಕು ಆದ್ದರಿಂದ ನೀವು ಆ ಸಂಖ್ಯೆಯನ್ನು ಇಲ್ಲಿ ಇರುತ್ತೀರಿ ನಿಮ್ಮ ಮಿಷನ್ ಗರ್ಚೇನಿಯ ಪ್ರೊಪೆಲ್ಲರ್ ಚಾಲಿತ ಇಂಜಿನನ್ನು ಪಡೆಯುತ್ತಿದ್ದರೆ ಅದು ನಿಮಗೆ TW Cruise ಅವಶ್ಯಕತೆಯನ್ನು ನೀಡುತ್ತದೆ ಮತ್ತು ನೀವು ನಿಜವಾಗಿಯೂ TW Cruise ಎತ್ತರದಲ್ಲಿ ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು ಏಕೆಂದರೆ ನೀವು ಅಂತರವನ್ನು ಕಡಿಮೆ ಮಾಡಲು ಹೊರಟಿರುವ ಯಾವುದೇ ಒತ್ತಡವನ್ನು ಲಭ್ಯವಿದೆ ಎಂದು ತಿಳಿಯಿರಿ ಟೇಕಾಫ್ ನಲ್ಲಿರುವ ವಿಮಾನದ ತೂಕವು ಎತ್ತರದಲ್ಲಿ ಕಡಿಮೆಯಾಗಲಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ಸೂಕ್ತವಾದ ತಿದ್ದುಪಡಿಗಳನ್ನು ನೀಡಬೇಕು ಮತ್ತು TWo ಟೇಕಾಫ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು ನೀವು cruiseನಲ್ಲಿ ಈ ಮೌಲ್ಯವನ್ನು ಪಡೆಯುತ್ತೀರಿ ಇದು ಮುಖ್ಯವಾಗಿದೆ ನಿಮ್ಮ ವಿಮಾನವು ನೀವು ವಿನ್ಯಾಸಗೊಳಿಸುವ ರೀತಿಯಲ್ಲಿ TW ಟೇಕಾಫ್ ನಲ್ಲಿ ಅದು ಹೋಗುವಾಗ T by W cruiseಅನ್ನು CL by CD 1ರಿಂದ ನೀಡುತ್ತದೆ ಸರಿಯಾದ ಪ್ರೋಪೆಲ್ಲರ್ ಚಾಲಿತ ವಿಮಾನಗಳಿಗೆ ಗರಿಷ್ಠ ಶ್ರೇಣಿಯ CL by CD ಮತ್ತು ಜೆಟ್ ವಿಮಾನ ಹೋಲುತ್ತದೆ CL by CD ಇದು ಗರಿಷ್ಠ ಶ್ರೇಣಿಗೆ ಹಾರ ಬೇಕಾಗಿರುವುದು 0 866L by D ಅಥವಾ CD ಗರಿಷ್ಠ ದಿಂದ 0 866CL ಎಂದು ನಿಮಗೆ ತಿಳಿದಿದೆ ನೀವು ಹಾರಾಟ ನಡೆಸುತ್ತಿರುವ ಅಥವಾ T by W Cruise ಅವಶ್ಯಕತೆಗಳನ್ನು ವಿನ್ಯಾಸಗೊಳಿಸಿರುವ ವಿಮಾನವನ್ನು ಈ ರೀತಿ ಮೌಲ್ಯಮಾಪನ ಮಾಡಬೇಕು ಮತ್ತು ವಿಮಾನವನ್ನು TW ಮೂಲಕ ವಿನ್ಯಾಸಗೊಳಿಸಿಸಬಾರದು ಅದು ಆ ಎತ್ತರಕ್ಕೆ ಹೋಗುವಾಗ ಒತ್ತಡವೂ ಕಡಿಮೆಯಾಗಲಿದೆ ಎಂದು ನಿಮಗೆ ತಿಳಿದಿದೆ ಎತ್ತರಕ್ಕೆ ಮತ್ತು ಕ್ರಿಯಾತ್ಮಕ ಒತ್ತಡಕ್ಕಾಗಿ ನೀವು ಒತ್ತಡವನ್ನು ಸರಿಪಡಿಸುತ್ತಿದ್ದೇವೆ ತೂಕವನ್ನು ಸರಿಪಡಿಸಿ ಏಕೆಂದರೆ ಇಂದನ ಬದಲಾಗಿದೆ ಮತ್ತು CL CD 1 ನೀಡಿದ TW Cruise ಮಾಡಿದ ನಂತರ ಇದು ಲಭ್ಯವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಅದು ಡಿಸೈನರ್ ಗಳ ಕೆಲಸ ನಾವು Vmax ಬಗ್ಗೆ ಮಾತನಾಡುತ್ತಿದ್ದೇನೆ ವಿನ್ಯಾಸ ನಿಯಂತ ಅಂಗಗಳು ಯಾವುವು ಎಂದು ನಾನು Vmax ಗರಿಷ್ಠ ವೇಗದ ಬಗ್ಗೆ ಯೋಚಿಸುತ್ತಿದ್ದರೆ ಈಗ ನೋಡುವುದು ಮುಖ್ಯ ನಾನು ಪವರ್ ಲೋಡಿಂಗ್ ಹೋಗುವ ಮುನ್ನ ಅವು ಒಂದು ಪಾತ್ರವನ್ನು ವಹಿಸಲಿವೆ ಎಳೆಯಲು ಸಮಾನವಾದ ಒತ್ತಡವನ್ನು ನೀವು ನೋಡುವ ವಿಹಾರಕ್ಕಾಗಿ ನಿಮಗೆ ತಿಳಿದಿದೆ ಆದ್ದರಿಂದ ನಾನು ಈ half rho V square ಅನ್ನು ಡೈನಮಿಕ್ ಪ್ರೆಷರ್ S ಅನ್ನು CDoK CL square ಆಗಿ ಬರೆಯಬಹುದು ಮತ್ತು K ಅನ್ನು 1 by pi aspect ratio e and CL square ಆಗಿ ಬರೆಯಬಹುದು ನನಗೆ CL W by q infinity S ಎಂದು ತಿಳಿದಿದೆ ಆದ್ದರಿಂದ ನಾನು Thrust q infinity S CD naught mechanical plus W square by q infinity S pi e aspect ratio ಎಂದು ಬರೆಯಬಹುದು ಆದ್ದರಿಂದ ನಾನು ಈ q infinity square S CD naught ನಾನು ಭಾವಿಸಿದರೆ minus q infinity T plus W square by S pi e aspect ratio is equal to 0 ಎಂದು ಬರೆಯಬಹುದು q infinity T equal to T maxT ಗರಿಷ್ಠ ಕ್ಕೆ ಸಮನಾಗಿರುತ್ತದೆ ಲಭ್ಯವಾಗಿರುವ ಒತ್ತಡವು ಗರಿಷ್ಠ Vmax ಗೆ ಸಮನಾಗಿರುತ್ತದೆ ಅದು ನಿಮಗೆ ಚೆನ್ನಾಗಿ ತಿಳಿದಿರುವ ಕಾರ್ಯಕ್ಷಮತೆಯ ಕೋರ್ಸ ಆಗಿದೆ ನಾನು V ಅನ್ನು ರಚಿಸಿದರೆ ಅದು ಕಾರ್ಯ ಕ್ಷಮತೆಯ ಕೋರ್ಸ ಆಗಿದೆ ಇದು ಒತ್ತಡದ ಅಗತ್ಯವಿರುತ್ತದೆ ಮತ್ತು V ಯೊಂದಿಗೆ ಲಭ್ಯವಿರುವ ಒತ್ತಡವು ಸ್ಥಿರವಾಗಿರುತ್ತದೆ ಆದ್ದರಿಂದ ನಾನು ಮಾತನಾಡುತ್ತಿರುವ Vmax ಇದು ಆದ ಅದನ್ನು ಅಭಿವೃದ್ಧಿಪಡಿಸಲಾಗಿದೆ ನಾನು ಇದನ್ನು ಮಾಡಿದರೆ ಇದು ಮುಖ್ಯವಾದ ಅಭಿವ್ಯಕ್ತಿ ನನಗೆ ಸಿಗುತ್ತದೆ Vmax is equal to T by W max into W by S plus W by S T by W square max minus 4 CD naught by pi aspect ratio e ನೀವು ಈ ಅಭಿವ್ಯಕ್ತಿಯನ್ನು ಅಂಡರ್ಸನ್ ಪುಸ್ತಕ ಇಂಟ್ರೊಡಕ್ಷನ್ ಟು ಫ್ಲೈಟ್ ದಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಈ ಅಭಿವ್ಯಕ್ತಿ ಏನು ಹೇಳುತ್ತಿದೆ T Wmax ಹೆಚ್ಚಾದರೆ Vmax ಹೆಚ್ಚಾಗುತ್ತದೆ ಮತ್ತು SW ಹೆಚ್ಚಾದರೆ Vmax ಹೆಚ್ಚಾಗುತ್ತದೆ ನೀವು ಆಸಕ್ತಿದಾಯಕ ಅಂಶವನ್ನು ನೋಡುತ್ತೀರಾ Vmax ನಿಂದ TW ಅನ್ನು ಹೆಚ್ಚಿಸುತ್ತದೆ ಸ್ವಾಭಾವಿಕವಾಗಿ ಅದು ಹೆಚ್ಚು ವೇಗವನ್ನು ನೀಡುತ್ತದೆ ಆದರೆ WS ಹೆಚ್ಚಾದರೆ Vmax ಹೆಚ್ಚಾಗುತ್ತದೆ ನೀವು ಆಸಕ್ತಿದಾಯಕ ಹೆಚ್ಚಾಗುತ್ತದೆ ಅಂದರೆ S ಚಿಕ್ಕದಾಗಿದೆ ಅದರಿಂದ ಡ್ರ್ಯಾಗ್ ಕಡಿಮೆ ಅದರಿಂದ ವೇಗವಾಗಿ ಚಲಿಸುತ್ತದೆ Vstall ಗಾಗಿ ನೆನಪಿಡಿ WS ಚಿಕ್ಕದಾಗಿರಬೇಕು WS ರೆಕ್ಕೆ ವಿಸ್ತೀರ್ಣವನ್ನು ಕಡಿಮೆ ಮಾಡಿದರೆ ಅದರಿಂದ Vstall ಕಡಿಮೆಯಾಗುತ್ತದೆ ಆದರೆ ನೀವು Vmax ಮಾಡಲು ಬಯಸಿದರೆ WS ಹೆಚ್ಚಾಗಬೇಕೆಂದು ನೀವು ಬಯಸುತ್ತೀರಿ ಆದ್ದರಿಂದ ಅ ಪ್ರದೇಶವು ಕಡಿಮೆ ಡ್ರಗ್ ಮತ್ತು ವೇಗವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನೀವು Vmax ಅನ್ನು ಹೆಚ್ಚಿಸಲು ಬಯಸಿದರೆ Vmax ಹೆಚ್ಚಾಗುತ್ತದೆ ಎಂದು ನೀವು ನೋಡಬಹುದು ನೀವು TW ಅನ್ನು ಗರಿಷ್ಠವಾಗಿ ಹೆಚ್ಚಿಸಬೇಕು WS ಅನ್ನು ಹೆಚ್ಚಿಸಬೇಕು ಮತ್ತು ಪರಾವಲಂಬಿ ಡ್ರ್ಯಾಗನ ಅಂಕವನ್ನು ಸಹ ಕಡಿಮೆಗೊಳಿಸಬಹುದು ಮುಂದಿನ ತರಗತಿಯಲ್ಲಿ ನಾವು ಈ ಪದವನ್ನು ನೋಡುತ್ತೇವೆ ನೀವೇ ಇದನ್ನು ಮಾಡಬಹುದು ಇದನ್ನು LD ಮೂಲಕ ಲಿಂಕ್ ಮಾಡಲಾಗಿದೆ ಪರೀಕ್ಷಿಸಿ ಆದ್ದರಿಂದ ನಾನು ವಿನ್ಯಾಸವನ್ನು ಸಂಶ್ಲೇಷಿಸಲು ಬಯಸಿದರೆ ನಿಮ್ಮಗೆ ಅರ್ಥವಾಗುತ್ತದೆ ನಾನು TW ವಿಷಯದಲ್ಲಿ ಮಾತನಾಡಬೇಕಿಲ್ಲ ನಾನು WS ಅನ್ನು ನೋಡಿದ್ದೇನೆ LD ಅನ್ನು ನೋಡಿದ್ದೇನೆ ನಾನು CD ಅನ್ನುನೋಡಬೇಕಾಗಿಲ್ಲ ನಾನು ಮಾಡಬೇಕು ಉತ್ತಮ ಸೂಕ್ತ ವಿನ್ಯಾಸವನ್ನು ಹೊಂದಲು ಅವರು ವಿಲೀನಗೊಳ್ಳುವ ಈ ಎಲ್ಲಾ ವಿಷಯಗಳನ್ನು ನಾನು ಯಾವ ಎತ್ತರಕ್ಕೆ ತೆಗೆದುಕೊಳ್ಳಲು ಅಥವಾ ವಿಹಾರ ಮಾಡಲು ಹೋಗುತ್ತೇನೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಧನ್ಯವಾದಗಳು